ಕಂಪ್ಯೂಟಿಷನಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನ ಮೊದಲ ಉಪನ್ಯಾಸಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ವೆಕ್ಟರ್ ಕಲ್ಕ್ಯುಲಸ್ ಸಮೀಕ್ಷೆ ಮಾಡಲಿದ್ದೇವೆ ಕಾರಣ ಇಷ್ಟೇ ಈ ಇಡೀ ಕೋರ್ಸ್ ವೆಕ್ಟರ್ ಕಲ್ಕ್ಯುಲಸ್ ನಾ ಮೇಲೆ ಅವಲಂಬಿತ ವಾಗಿದೆ ಆದ್ದರಿಂದ ಎಲೆಕ್ಟಮ್ಯಾಗ್ನೆಟಿಕ್ಸ್ ಸಂಬಂಧಿಸಿದ ಹಾಗೂ ಉಪಯುಕ್ತವಾದ ಕೆಲವು ಮೂಲಭೂತ ವಿಚಾರಗಳನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ವೆಕ್ಟರ್ ಕಲ್ಕ್ಯುಲಸ್ ಅನ್ನುವುದು ಒಂದು ವಿಶಾಲವಾದ ವಿಷಯವಾಗಿದ್ದು ನಾವು ಕೇವಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಗೆ ಅರ್ಥೈಕೊಳ್ಳಲು ಸುಲಭವಾಗುವಂತಹ ಆಯಾಮಗಳ ಕಡೆ ಮಾತ್ರ ಗಮನ ಹರಿಸಲಿದ್ದೇವೆ ಈ ಎಲ್ಲ ವಿಷಯಗಳನ್ನು ನಾವು ಈ ಉಪನ್ಯಾಸದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಮೊದಲನೆಯದಾಗಿ ಡಿಫ್ಫರೆನ್ಸಿಯೇಷನ್ ನಾ ಚೈನ್ ರೂಲ್ ನೊಂದಿಗೆ ಪ್ರಾರಂಭಿಸಿ ಮೂರು ಜನಪ್ರಿಯ ಒಪೆರೇಟಾರ್ಸ್ಗ್ ಗಳಾದ ಗ್ರೇಡಿಯಂಟ್ ದೈವೇರ್ಜನ್ಸ್ ಮತ್ತು ಕರ್ಲ್ ಬಗ್ಗೆ ತಿಳಿಯಲಿದ್ದೇವೆ ಅನಂತರ ವೆಕ್ಟರ್ ಕಲ್ಕ್ಯುಲಸ್ ನ ತುಂಬಾ ಮುಖ್ಯವಾದ ಸಿದ್ಧಾಂತಗಳುಹಾಗೂ ಅದರ ಸಹವರ್ತಿ ನಿಯಮಗಳ ಬಗ್ಗೆ ತಿಳಿಯಲಿದ್ದೇವೆ ಹಾಗಾದಲ್ಲಿ ಚೈನ್ ರೂಲ್ ನಿಂದ ಪ್ರಾರಂಭಿಸೋಣ ಮೊದಲಿಗೆ ಸ್ಕೆಲಾರ್ ಫುನಕ್ಷನ್ ಈಗ ಮೂರು ವೇರಿಯೆಬಲ್ ಗಳನ್ನು ಪರಿಗಣಿಸೋಣ ಫುನಕ್ಷನ್ ಎಷ್ಟು ಬೇಕಾದಷ್ಟು ವೇರಿಯೆಬಲ್ ಗಳನ್ನು ಹೊಂದಬಹುದಾಗಿದೆ ಆದರೆ ನಾವು ಮೂರು ವೇರಿಯೆಬಲ್ ಅನ್ನು ಪರಿಗಣಿಸೋಣ ಯಾಕೆಂದರೆ 3 ಆಯಾಮದಲ್ಲಿ ಇದನ್ನು ಸುಲಭವಾಗಿ ದೃಶ್ಶಿಕರಿಸಬಹುದಾಗಿದೆ ಉದಾಹರಣೆಗೆ ಇಲ್ಲಿ ಚಾರ್ಜ್ q ಇದ್ದು ನಾನು ಇಲ್ಲಿ ನಿಂತಿದ್ದೇನೆ ಎಂದು ತಿಳಿದರೆ ನಮ್ಮ ನಡುವಲ್ಲಿ ಅಂತರವಿದೆ ಒಂದು ವೇಕ್ಟರ್ r ನಾನು ನಿಂತಲ್ಲಿಂದ ಮೂಲ ಬಿಂದುವಿನಿಂದ ನನ್ನಲ್ಲಿಗೆ ಸಂಪರ್ಕಿಸುತ್ತದೆ ಇಲ್ಲಿಂದ ವೀಕ್ಷಕ ಇದನ್ನು ದಾಖಲಿಸಬಹುದಾಗಿದೆ ನಮಗೆ ಈ ಮುಂಚೆಯೇ ತಿಳಿದಿದೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೇoಶಿಯಲ್ ಅನ್ನು q4πε|r| ಎಂದು ವ್ಯಕ್ತಪಡಿಸಬಹುದಾಗಿದೆ ಇದರಲ್ಲಿ |r| x ನಾ ವರ್ಗಮೂಲವಾಗಿದೆ ಈಗ ನಮ್ಮ ಬಳಿ x2 y2 z2 ಫುನಕ್ಷನ್ ಇದೆ ಇದು ಮೂರು ವೇರಿಯೆಬಲ್ ಕಾರ್ಯ ಆಗಿದೆ ಈಗ ಈ ವೀಕ್ಷಕ ಬದಲಾವಣೆ ಬಯಸಿ ಯಾವುದೋ ಒಂದು ದಿಕ್ಕಿಗೆ ಪ್ರಯಾಣ ಮಾಡಲಿದ್ದಾನೆ ಎಂದು ತಿಳಿಯೋಣ ಈ ದಿಕ್ಕು ಅನಿಯಂತ್ರಿತವಾದದ್ದು ನಾನು ಈ ಸಾಮರ್ಥ್ಯ ಹೇಗೆ ಬದಲಾಗಲಿದೆ ಎಂದು ತಿಳಿಯಲು ಪ್ರಯತ್ನಿಸುವೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈ ಡೆಲ್ಟಾ f ಅನ್ನು ನಿಖರವಾಗಿ ತಿಳಿಯಲು ಈ ಬದಲಾವಣೆಗಳನ್ನು ಮಾಡೋಣ x ಅನ್ನು xdx ಎಂದು y ಅನ್ನು ydy ಎಂದು ಹಾಗೂ z ಅನ್ನು zdz ಎಂದು ಬರೆಯೋಣ ಇದನ್ನು ಆದಷ್ಟು ಸಾಮಾನ್ಯ ರೀತಿಯಲ್ಲಿ ಇಡುವುದು ಉತ್ತಮ ಈಗಾಗಲೇ ಚೈನ್ ರೂಲ್ ಬಗ್ಗೆ ನಾವು ಪ್ರೌಢಶಾಲೆಯಲ್ಲೇ ಕಲಿತಿದ್ದೇವೆ ಚೈನ್ ರೂಲ್ ಏನು ತಿಳುಸುತ್ತದೆ ಎಂದರೆ ಸಂಯೋಜಿತ ವೇರಿಯೆಬಲ್ ಗಳಲ್ಲೀನ ಬದಲಾವಣೆಗಳು ಒಟ್ಟು ಫುನಕ್ಷನ್ ನಾ ಬದಲಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬಿರುತ್ತದೆ ಎಂದು ಅಂದರೆ x ನಲ್ಲಿನ ಬದಲಾವಣೆ y ನಲ್ಲಿನ ಬಡಾವಣೆ ಮತ್ತು z ನಲ್ಲಿನ ಬದಲಾವಣೆ ಯನ್ನು ಒಟ್ಟುಗೂಡಿಸಿದಲ್ಲಿ ಸಿಗುವುದೇ df ಅಂದರೆ ಒಟ್ಟು ಕಾರ್ಯ ದಲ್ಲಿನ ಬದಲಾವಣೆ ಗಮನಿಸಬೇಕಾದ ಸಂಗತಿ ಎಂದರೆ ಇವುಗಳು ಪ್ಪರ್ಶಿಯಲ್ ಡೇರಿವೆಟಿವ್ ಗಳು ಏಕೆಂದರೆ ಈ ಫುನಕ್ಷನ್ ಎಲ್ಲಾ 3 ಕಾರ್ಯಗಳ ಮೇಲೆ ಅವಲಂಬಿತ ವಾಗಿದೆ ಈ ಸೂತ್ರವನ್ನೊಮ್ಮೆ ನಾವು ಸರಿಯಾಗಿ ಗಮನಿಸಿದರೆ ಎರಡು ವೇಕ್ಟರ್ ಗಳ ನಡುವಿನ ಡಾಟ್ ಪ್ರೊಡ್ಕ್ಟ್ ರೀತಿಯಲ್ಲಿ ಕಂಡುಬರುತ್ತದೆ ಈ ಡಾಟ್ ಪ್ರೊಡಕ್ಟ್ ನಲ್ಲಿ ಇರುವ u ಮತ್ತು v ಗಮನಿಸಿ ಈ ವೇಕ್ಟರ್ ಅನ್ನು v ಅಂತಲೂ ಹಾಗೂ ಈ ವೇಕ್ಟರ್ ಅನ್ನು u ಅಂತಲೂ ಗಮನಿಸಿದರೆ ಬದಲಾವಣೆ df ಈ ಎರಡು ವೇಕ್ಟರ್ ಗಳ ಡಾಟ್ ಪ್ರೊಡ್ಯೂಕ್ಟ್ ಆಗಿರುತ್ತದೆ ಇದನ್ನು ನಾವು f ನಾ ಗ್ರೇಡಿಯಂಟ್ ಅಂತ ಗುರಿತಿಸಬಹುದಾಗಿದೆ ಇದು ಮೂರು ಭಾಗಗಳನ್ನು ಹೊಂದಿದೆ ಇದು ವೀಕ್ಷಕನ ಬದಲಾವಣೆ ಇದನ್ನು ನಾವು dl ಎಂದು ಬರೆಯಬಹುದು ಸಾಮಾನ್ಯವಾಗಿ ನಾನು ಈ ಕೋರ್ಸ್ ನಲ್ಲಿ ಗ್ರೇಡಿಯಂಟ್ f ನಾ ಮೇಲುಗಡೆ ಬಾಣದ ಗುರುತನ್ನು ಚಿತ್ರಿಸುವುದಿಲ್ಲ ನಾವು ನಮ್ಮಲ್ಲೇ ಅರ್ಥೈಸಿಕೊಳ್ಳಬೇಕು ಅದು ಒಂದು ವೇಕ್ಟರ್ ಎಂದು ಮತ್ತೊಂದು ವಿಷಯವೇನೆಂದರೆ ನಾನು ಈ ಮೂರು ವೇರಿಯೆಬಲ್ ಅನ್ನು ಆವರಣ ಚಿಹ್ನೆ ಒಳಗಡೆ ಬರೆದಿದ್ದೇನೆ ಅದರ ಅರ್ಥ ವೆಕ್ಟರ್ ಈ ಮೂರು ವೇರಿಯೆಬಲ್ ಮೇಲೆ ಅವಲಂಬಿತ ವಾಗಿದೆ ಎಂದು ಇದೂ ಕೂಡ ವೇಕ್ಟರ್ ಅಂತಲೇ ಇದು ಒಂದು ಸಂಕ್ಷಿಪ ಸಂಕೇತವಾಗಿದ್ದು ಇದನ್ನೇ ನಾನು f ಗ್ರೇಡಿಯಂಟ ಅನ್ನು x ಕ್ಯಾಪ್ y ಕ್ಯಾಪ್ ಹಾಗೂ z ಕ್ಯಾಪ್ ಅಂತ ಬಳಸಲು ಇಚ್ಛಿಸುತ್ತೇನೆ ಇದನ್ನು ಸುಲಭವಾಗಿ ಬಳಸಬಹುದಾಗಿದೆ ಇಲ್ಲಿಯವರೆಗೆ ಚೈನ್ ರೂಲ್ ಹಾಗೂ ಗ್ರೇಡಿಯಂಟ್ ಬಗ್ಗೆ ತಿಳಿದೆವು ಮುಂದುವರೆಯುತ್ತ ನಾವು ಈಗಾಗಲೇ ವ್ಯಾಖ್ಯಾನಿಸಿದ ಗ್ರೇಡಿಯಂಟ್ ನಾ ಗಮನ ಹರಿಸೋಣ ಈ ಹಿಂದಿನ ಸ್ಲಾಯ್ಡ್ ನಲ್ಲಿ ಒಟ್ಟು ಡೇರಿವೇಟಿವ್ ಮೊತ್ತವಾದ df ಅನ್ನು ಕಂಡು ಹಿಡಿದು ಅದನ್ನು ಗ್ರೇಡಿಯಂಟ್ ಮತ್ತು ಡಿಸ್ಪ್ಲೇಸ್ಮೆಂಟ್ ವೇಕ್ಟರ್ ನಡುವಿನ ಡಾಟ್ ಪ್ರೊಡಕ್ಟ್ ಎಂದು ಬಿಂಬಿಸಲಾಗಿದೆ ಈಗ ನಾವು ಡೇರಿವೇಟಿವ್ ಮೊತ್ತ ಕಂಡು ಹಿಡಿದ ಅದ ನಂತರದ ನಡೆ ಒಟ್ಟು ಬದಲಾವಣೆಯನ್ನು ಕಂಡು ಕೊಳ್ಳುವುದು ಉದಾಹರಣೆಗೆ ನಾನು a ವೇಕ್ಟರ್ ಬಿಂದುವಿನಿಂದ b ವೇಕ್ಟರ್ ಬಿಂದುವಿನೆಡೆಗೆ ಚಲಿಸುತ್ತೇನೆ ಎಂದು ಕೊಳ್ಳೋಣ ಇದುವೇ ನಾನು ಈಗ ಕಂಡು ಹಿಡಿಯಬೇಕಾದ ಇಂಟೆಗ್ರಲ್ ಆಗಿರುತ್ತದೆ ಉದಾಹರಣೆಗೆ df ಅನ್ನು ಡಿಫ್ರೆಂಶಿಯಲ್ ಅಥವಾ ಸಣ್ಣ ಪ್ರಮಾಣದ ಕೆಲಸ ಎಂದು ಅರ್ಥೈಸಿದರೆ ಮತ್ತು ನಾನು ಪೂರ್ಣ ಪ್ರಮಾಣದ ಕೆಲಸವನ್ನು ಕಂಡು ಹಿಡಿಯಲು ಈ ದಾರಿಯಲ್ಲಿ ಇಂಟೆಗ್ರೇಟ್ ಮಾಡಬೇಕಾಗುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇಂಟೆಗ್ರರೇಷನ್ ನಾ ಮಿತಿಗಳು ಸಾಮಾನ್ಯ a ಹಾಗೂ b ಆಗಿರುತ್ತದೆ ಇಲ್ಲಿ ವರ್ಗವನ್ನು ನಿರ್ದಿಷ್ಟಪಡಿಸಲಾಗಿಲ್ಲ ನಾನು ಯಾವುದೇ ಹಾದಿಯನ್ನು ಬಳಸಿ ಸಂಕೀರ್ಣ ವರ್ಗ ಬರುವ ಹಾಗೆ ಮಾಡಬಹುದಿತ್ತು ಆದರೆ ಇಲ್ಲಿ ವರ್ಗವನ್ನು ನಿರ್ದಿಷ್ಟ ಪಡಿಸಲಾಗಿಲ್ಲ ಈಗ ನಾನು ಈ df ಅನ್ನು ಇಂಟೆಗ್ರಟ್ ಮಾಡುವಾಗ ನಾವು fb fa ಫುನಕ್ಷನ್ ನಲ್ಲಿಗೆ ಬಂದು ನಿಲ್ಲುತ್ತೇವೆ ನಿಮಗೆ ಹೆಚ್ಚು ತಿಳಿದಿಲ್ಲದಿದ್ದರು ನೀವಿದನ್ನು ಹೀಗೆ ಬರೆಯಬಹುದು ಆದರೆ ಈಗ df ಗೆ ತನ್ನದೇ ಆದ ಒಂದು ಗುರುತಿದೆ ಅದೇ ಗ್ರೇಡಿಯಂಟ್ ಇಲ್ಲಿ ಗಮನಾರ್ಹವಾದ ವಿಷಯವೇನೆಂದರೆ ಈ ಸೂತ್ರವು ಹಾದಿ ಆಯ್ಕೆಯಲ್ಲಿ ಸ್ವಾತಂತ್ರವಾಗಿದೆ ಅಂದರೆ ಯಾವ ಹಾದಿಯಲಿ ನಡೆದಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ ಇಲ್ಲಿ ಉತ್ತರ ಕೇವಲ ಪ್ರಾರಂಭಿಕ ಹಾಗೂ ಅಂತಿಮ ಬಿಂದುಗಳ ಮೇಲೆ ಅವಲಂಬಿತವಾಗಿದೆ ಇದರಲ್ಲಿ ನೀವು ತಕ್ಷಣ ಒಂದು ಸಹವರ್ತಿ ನಿಯಮವನ್ನು ನೋಡಬಹುದಾಗಿದೆ ಅದೇನೆಂದರೆ ಒಂದು ಪಕ್ಷ ನನ್ನ ಅಂತಿಮ ಹಾಗೂ ಪ್ರಾರಂಭಿಕ ಬಿಂದುಗಳು ಒಂದೇ ಆಗಿದ್ದರೆ ಅದನ್ನು ನಾವು ಇದನ್ನು ಮುಚ್ಚಿದ ಹಾದಿಯ ಇಂಟೆಗ್ರಲ್ ಎಂದಾಗುತ್ತದೆ ಇಂಟೆಗ್ರಲ್ ಚಿಹ್ನೆಯ ಮೇಲೆ ಒಂದು ಸುರುಳಿ ಬರೆದರೆ ಇದು ಮುಚ್ಚಿದ ಹಾದಿಯ ಇಂಟೆಗ್ರಲ್ ಆಗುತ್ತದೆ ಅಂದರೆ ಅಂತಿಮ ಮತ್ತು ಪ್ರಾರಂಭಿಕ ಬಿಂದುಗಳು ಒಂದೇ ಎಂದು ಇದರ ಮೌಲ್ಯ ಸೊನ್ನೆ ಯಾಗುತ್ತದೆ ಕೆಲವರು ಇದನ್ನು ಈ ಮುಂಚೆಯೇ ಬಳಸಿರಲು ಬಹುದು ಬಲಗಳು ಹಲವು ಅದರಲ್ಲೂ ಗ್ರೇಡ್ phi ಸಂಬಂಧಿಸಿದ ಬಲಗಳು ಸಾಂಪ್ರದಾಯಿಕ ಬಲಗಳು ಎಂದು ವರ್ಗಿಕರಿಸಲಾಗಿದೆ ಉದಾಹರಣೆಗೆ ಎಲೆಕ್ಟ್ರೋಸ್ಟಾಟಿಕ್ ಬಲ ಇದು ಒಂದು ಸಾಂಪ್ರದಾಯಿಕ ಬಲವಾಗಿದ್ದು ಮುಚ್ಚಿದ ಹಾದಿಯಲ್ಲಿ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಒಂದು ಅಂಶ ಗಮನದಲ್ಲಿ ಇರಲಿ ಎಲ್ಲಾ ಬಲಗಳು ಸಾಂಪ್ರದಾಯಿಕ ಬಲಗಳು ಅಲ್ಲ